ಹಲವಾರು ಪಾಯಿಂಟ್ ಚಾರ್ಜ್ ಗಳಿಂದಾಗಿ ಕೂಲಂಬ್ನ ಬಲ ಕೂಲಂಬ್ ಬಲವು ಮಹತ್ವಸ್ಥಾನ ಸೂಪರ್ಪೋಸಿಷನ್ ತತ್ವವನ್ನು ಅನುಸರಿಸುತ್ತದೆ ಹಲವಾರು ಚಾರ್ಜ್ಗಳ ಕಾರಣದಿಂದಾಗಿ ಉಂಟಾಗುವ ಬಲವು ಪ್ರತ್ಯೇಕ ಚಾರ್ಜ್ ಬಲದ ಮೊತ್ತವಾಗಿ ನೀಡಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಇದನ್ನೇ ಕಲಿತಿದ್ದೇವೆ ಈಗ ಈ ಪ್ರವೃತಿಯಿಂದಾಗಿ ನಾನು ಚಾರ್ಜ್ Q1 Q2 Q3 Q4 ಮತ್ತು ಮುಂತಾದವುಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಮತ್ತು ನಿರ್ದಿಷ್ಟ ಚಾರ್ಜ್ q ನಲ್ಲಿನ ಶಕ್ತಿ ಏನು ಎಂದು ಕಂಡುಹಿಡಿಯಲು ಪ್ರಯತ್ನಿಸಿ ಈ ಅಂತರವು r1 r2 r3 r4 ಹೀಗೆ ಇರಲಿ ನಾನು ಅವುಗಳನ್ನು ವೆಕ್ಟರ್ಗಳಾಗಿ ಬರೆಯುತ್ತೇನೆ ಆದ್ದರಿಂದ ಈ ಎಲ್ಲಾ r ವೆಕ್ಟರ್ ಆಗಿದೆ ನಂತರ ನಿವ್ವಳ ಬಲವು q ಮೇಲೆ ಹಾಕಿದ ಪ್ರತ್ಯೇಕ ಶಕ್ತಿಗಳ ಸಂಕಲನವಾಗಲಿದೆ ಮತ್ತು ಇದು ವೆಕ್ಟರ್ ಮೊತ್ತಗಳಾಗಿರಬೇಕು ಇದು ಆಗಿರುತ್ತದೆ 14π0 ಅದು ಸಾಮಾನ್ಯ ಪದವಾಗಿದೆ q Q1 ಭಾಗಿಸು r12 r1 ಯುನಿಟ್ ವೆಕ್ಟರ್ ಜೊತೆಗೆ Q2r22r2 ಮತ್ತು ಹೀಗೆ Fnet14π0qQ1r12r1Q2r22r2 ವಾಹಕಗಳು ಧನಾತ್ಮಕ ಅಥವಾ ಋಣಾತ್ಮಕ ಚಾರ್ಜ್ ಗಳಾಗಿದ್ದರೂ ಎಲ್ಲಾ ನಿರ್ದೇಶನಗಳನ್ನು ಸರಿಯಾಗಿ ನೋಡಿಕೊಳ್ಳುವ ರೀತಿಯಲ್ಲಿ ಬರೆಯಲಾಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ನಿವ್ವಳ ಬಲ Fnet ಇದು 14π0 q ಮೇಲೆ ಬಲ ಸಂಕಲನ Qiri2ri ಗೆ ಸಮನಾಗಿರುತ್ತದೆ Fnet14π0qQiri2ri ಕೆಲವೊಮ್ಮೆ ಇದನ್ನು 1 ಓವರ್ 4π0 q ಕ್ಯೂಬ್ ಘನ ಸಂಕಲನ Qi ಓವರ್ ri3 ಎಂದು ಬರೆಯಲಾಗುತ್ತದೆ ಮತ್ತು ಇದನ್ನು ವೆಕ್ಟರ್ ಆಗಿ ಮಾಡಿ ಇದು ಒಂದೇ ವಿಷಯ ಏಕೆಂದರೆ ri ನಿಂದ ಭಾಗಿಸಲ್ಪಟ್ಟ ri ವೆಕ್ಟರ್ ri ಯುನಿಟ್ ವೆಕ್ಟರ್ ಆಗಿರುತ್ತದೆ Fnet14π0qQiri3ri ಇದನ್ನು ಸೂಪರ್ಪೋಸಿಷನ್ ತತ್ವ ಎಂದೂ ಕರೆಯುತ್ತಾರೆ ಅಂದರೆ ಕ್ಷೇತ್ರಗಳನ್ನು ರೇಖೀಯ ರೀತಿಯಲ್ಲಿ ಸೇರಿಸುವ ಮೂಲಕ ನಿವ್ವಳ ಕ್ಷೇತ್ರವನ್ನು ಲೆಕ್ಕಹಾಕಬಹುದು ಇದರ ಅರ್ಥವೇನೆಂದರೆ ಚಾರ್ಜ್ Q1 ಅನ್ನು ದ್ವಿಗುಣಗೊಳಿಸಿದರೆ Q1 ನಿಂದ ಉಂಟಾಗುವ ಬಲವೂ ದ್ವಿಗುಣಗೊಳ್ಳುತ್ತದೆ ಆದ್ದರಿಂದ ಈಗ ಕೆಲವು ಸಂರಚನೆಯಲ್ಲಿನ ಶಕ್ತಿಗಳನ್ನು ಲೆಕ್ಕಹಾಕಲು ಇದನ್ನು ಬಳಸೋಣ ಉದಾಹರಣೆ ಒಂದು ನಾನು ಎರಡು ಚಾರ್ಜ್ಗಳನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಅದನ್ನು ನಿರ್ದಿಷ್ಟ ಅಂತರದಿಂದ ಬೇರ್ಪಡಿಸಲಾಗಿದೆ ಇದು xy ಸಮತಲದಲ್ಲಿದೆ ಎಂದು ಹೇಳೋಣ ಇದು ಚಾರ್ಜ್ ಕ್ಯೂ ಆಗಿರಲಿ ಇದು ಚಾರ್ಜ್ Q ಆಗಿರಲಿ 'a' ದೂರದಿಂದ ಬೇರ್ಪಡಿಸಲಾಗಿದೆ ಮತ್ತು ನಾನು ಅವುಗಳಿಂದ x ದೂರದಲ್ಲಿ ಮೂರನೇ ಚಾರ್ಜ್ q ಅನ್ನು ಇಡುತ್ತೇನೆ q ನ ಮೇಲಿನ ಬಲವನ್ನು ಕಂಡುಹಿಡಿಯಿರಿ ಈಗ ನಾವು ಮೊದಲೇ ಹೇಳಿದಂತೆ q ನಲ್ಲಿ ಬಲವು ಮೇಲೆ ನೀಡಿದ ಚಾರ್ಜ್ನಿಂದಾಗಿ ಉಂಟಾದ ಬಲವಾಗಿರುತ್ತದೆ ಇದನ್ನು ನಾವು F1 ಎಂದು ಕರೆಯೋಣ ಇದನ್ನು F2 ಎಂದು ಕರೆಯೋಣ ಆದ್ದರಿಂದ ಇದು 1 ರಿಂದ ಉಂಟಾದ ಬಲ ಕೂಡಿಸು 2 ರಿಂದ ಉಂಟಾದ ಬಲ ಆಗಿರುತ್ತದೆ FF1F2 ಇದು ವೆಕ್ಟರ್ ಬಲ ಸರಿ ಆದ್ದರಿಂದ ನಾವು ಚಾರ್ಜ್ 1 ಅನ್ನು ತೆಗೆದುಕೊಳ್ಳೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಚಾರ್ಜ್ Q1 ಇಲ್ಲಿದೆ ಇಲ್ಲಿ ಚಾರ್ಜ್ q ಇದೆ ಇದು ಇಲ್ಲಿ x ದೂರದಲ್ಲಿದೆ ಇದು a2 ದೂರದಲ್ಲಿದೆ ಈ ವೆಕ್ಟರ್ನಿಂದ ಬಲವನ್ನು ಕಂಡುಹಿಡಿಯಲಾಗುವುದು ಆದ್ದರಿಂದ F1 ಎಂಬುದು 14π0 Qq ಆಗಲಿದೆ ಈ ದೂರ ಎಷ್ಟು ಇದು x2a2432 ಈ ದಿಕ್ಕಿನಲ್ಲಿ ಇಷ್ಟು ಬಾರಿ ಯುನಿಟ್ ವೆಕ್ಟರ್ ಮತ್ತು ಈ ವೆಕ್ಟರ್ ಎಂದರೇನು ಈ ವೆಕ್ಟರ್ ಈ ಎರಡು ವೆಕ್ಟರ್ಗಳ ವ್ಯತ್ಯಾಸ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು x a2 y ಆಗಿರುತ್ತದೆ ಅದು ಚಾರ್ಜ್ 1 ರಿಂದ q ಗೆ ವೆಕ್ಟರ್ ಚಾರ್ಜ್ 1 ರಿಂದ q ಗೆ ವೆಕ್ಟರ್ ಮತ್ತು ಆದ್ದರಿಂದ ಯುನಿಟ್ ವೆಕ್ಟರ್ ಈ ವೆಕ್ಟರ್ x a 2 ರಿಂದ x a 2 ಗೆ ಸಮಾನವಾಗಿರುತ್ತದೆ ಇದು x2a24 ನ ವರ್ಗಮೂಲವಾಗಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ಅಂತಿಮ ಉತ್ತರವೆಂದರೆ 1 ಓವರ್ 4πε0 Qq ಓವರ್ ಓವರ್ x2a2432 ಇದು ವೆಕ್ಟರ್ x ನ ಅಂತರವನ್ನು x a2 ನ 32 ಪಟ್ಟು ಹೆಚ್ಚಿಸುತ್ತದೆ F114π0Qqx2a2432 ಅದನ್ನು ಮತ್ತೆ ಬರೆಯುತ್ತೇನೆ ನಾನು ಈ ಸಂರಚನೆಯನ್ನು ಹೊಂದಿದ್ದೇನೆ ಇಲ್ಲಿ ಚಾರ್ಜ್ Q ಅನ್ನು ಇಡಿ ಇಲ್ಲಿ ಚಾರ್ಜ್ Q ಅನ್ನು ಇಡಿ ಚಾರ್ಜ್ q ಇಲ್ಲಿ x a2 ಮತ್ತು x a2 ದೂರದಲ್ಲಿದೆ ನಾನು ಈ ಚಾರ್ಜ್ ಅನ್ನು 1 ಎಂದು ಕರೆಯುತ್ತಿದ್ದೇನೆ ನಾನು ಈ ಚಾರ್ಜ್ ಅನ್ನು 2 ಎಂದು ಕರೆಯುತ್ತಿದ್ದೇನೆ ನಂತರ ನಿಮಗೆ F1 ಎಂಬುದು 140 ಗುಣಿಸು Qq ಭಾಗಿಸು x2a2432ಎಂದು ಪಡೆಯುತ್ತೀರಿ F114π0Qqx2a2432 ಇದು ಅರ್ಥಪೂರ್ಣವಾಗಿದೆ ಎಂದು ನೋಡೋಣ X ದಿಕ್ಕಿನಲ್ಲಿರುವ ಬಲವು ಈ ರೀತಿ ಮತ್ತು Y ದಿಕ್ಕಿನಲ್ಲಿ ಬಲವು ಮೈನಸ್ ದಿಕ್ಕಿನಲ್ಲಿದೆ ಎಂದು ಅದು ನನಗೆ ಹೇಳುತ್ತದೆ ಇದು ಸಂಪೂರ್ಣವಾಗಿ ಸರಿಯಾಗಿದೆ ಏಕೆಂದರೆ ನಿವ್ವಳ ಬಲವು ಈ ರೀತಿಯಾಗಿರುತ್ತದೆ x ಘಟಕ ಈ ರೀತಿ ಮತ್ತು y ಘಟಕ ಈ ರೀತಿ ಅದೇ ರೀತಿ ನಾನು ಈಗ F2 ಬರೆಯಬಹುದು F2 ಅದೇ ರೀತಿಯ ಪರಿಮಾಣವನ್ನು ಹೊಂದಿದೆ ಆದರೆ ಈ ವೆಕ್ಟರ್ ದಿಕ್ಕಿನಲ್ಲಿದೆ ಮತ್ತು ಈ ವೆಕ್ಟರ್ ಎಂದರೇನು ಈ ವೆಕ್ಟರ್ xxa2y ಹೊರತುಪಡಿಸಿ ಏನೂ ಅಲ್ಲ ಮತ್ತು ಆದ್ದರಿಂದ F2 ಅನ್ನು ನಾನು 140 ಗುಣಿಸು Qq ಭಾಗಿಸು x2a2432 ಎಂದು ಬರೆಯಬಹುದು ಇದು ಒಂದೇ ಅಂತರ ಈ ದೂರ ಮತ್ತು ಮೇಲಿನ ಅಂತರವು ಒಂದೇ ಆಗಿರುತ್ತದೆ ಇಲ್ಲಿರುವ ವೆಕ್ಟರ್ xxa2y ಎಂದು ಬದಲಾಗಿರುತ್ತದೆ

F214π0Qqxxa2yx2a2432 ಆದ್ದರಿಂದ ನೀವು ಈಗ ಎರಡೂ ಬಲಗಳನ್ನು ಕಂಡುಕೊಂಡಿದ್ದೀರಿ ಅವುಗಳನ್ನು ಸೇರಿಸಿ ಮತ್ತು ನಾನು ನಿವ್ವಳ ಬಲವನ್ನು ಪಡೆಯುತ್ತೇನೆ ಇದು 140 Qq ಓವರ್ x2a2432ಗೆ ಸಮಾನವಾಗಿರುತ್ತದೆ ಈ y ಭಾಗವು ರದ್ದುಗೊಳ್ಳುತ್ತದೆ ಎಂಬುದನ್ನು ಗಮನಿಸಿ ಒಂದು ಸಕಾರಾತ್ಮಕ ಚಿಹ್ನೆ ಮತ್ತು ಇನ್ನೊಂದು ನಕಾರಾತ್ಮಕ ಚಿಹ್ನೆ ಆದ್ದರಿಂದ ನಾವು 2xx ಅನ್ನು ಪಡೆಯುತ್ತೇವೆ ಅದು ಉತ್ತರ F14π0Qqx2a2432 ಒಂದನ್ನು ಗಮನಿಸಿ x 0 ಆಗಿದ್ದರೆ F 0 ಅದು ಅರ್ಥಪೂರ್ಣವಾಗಿದೆ ಏಕೆಂದರೆ ಈ ಚಾರ್ಜ್ ಇಲ್ಲಿದೆ ಈ ಸಹವರ್ತಿ ಅದನ್ನು ಈ ರೀತಿ ತಳ್ಳುತ್ತಾನೆ ಇತರ ಸಹವರ್ತಿ ಈ ರೀತಿ ತಳ್ಳುತ್ತಾನೆ ಮತ್ತು ನಿವ್ವಳ ಬಲ 0 ಎರಡನೆಯದಾಗಿ x ತುಂಬಾ ದೊಡ್ಡದಾಗಿದ್ದರೆ ನಾನು a24 ಅನ್ನು ನಿರ್ಲಕ್ಷಿಸಬಹುದು ಮತ್ತು ನಂತರ ನಿವ್ವಳ ಬಲ F ಈ ಕೆಳಗಿನಂತಿರುತ್ತದೆ F14π02Qqxxx2 ಆದ್ದರಿಂದ ಕೇಂದ್ರದಲ್ಲಿ 2Q ಕುಳಿತುಕೊಳ್ಳುವುದು q ಮೇಲೆ ಬಲವನ್ನು ಅನ್ವಯಿಸುವುದು ಮತ್ತು ಇತರ ಕೆಲವು ವಿಷಯಗಳನ್ನು ನಾವು ಗಮನಿಸುತ್ತಿದ್ದೇವೆ ಆದ್ದರಿಂದ ಈ ಅಧ್ಯಾಯದಲ್ಲಿ ನಾವು ಕಲಿತದ್ದನ್ನು ಮುಕ್ತಾಯ ಮಾಡೋಣ ಒಂದು ಕೂಲಂಬ್ ನ ನಿಯಮ ಒಂದಕ್ಕಿಂತ ಹೆಚ್ಚು ಪಾಯಿಂಟ್ ಚಾರ್ಜ್ ನಿಂದಾಗಿ ನಿರ್ದಿಷ್ಟ ಚಾರ್ಜ್ನಲ್ಲಿ ಬಲವನ್ನು ಹೇಗೆ ಲೆಕ್ಕ ಹಾಕುವುದು ಮುಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡಲಿದ್ದೇವೆಂದರೆ ವಿತರಿಸಿದ ಚಾರ್ಜ್ಗಳು ಚಾರ್ಜ್ಗಳ ವಿತರಣೆಯನ್ನು ಪರಿಗಣಿಸಿ ಮತ್ತು ಈ ವಿತರಣೆಯಿಂದಾಗಿ ಅನ್ವಯವಾಗುವ ಬಲವನ್ನು ಲೆಕ್ಕಹಾಕಲಿದ್ದೇವೆ